ಸ್ವಾಗತ ಮತ್ತು ಇದು ಉಪನ್ಯಾಸ ಸಂಖ್ಯೆ 45 ಮತ್ತು ನಾವು ಲೀನಿಯರ್ ರೂಪಾಂತರಗಳ ಕುರಿತು ಮಾತನಾಡುತ್ತೇವೆ ಅಥವಾ ನಮ್ಮ ಚರ್ಚೆಯನ್ನು ಮುಂದುವರಿಸುತ್ತೇವೆ ಇಂದು ನಾವು ಕರ್ನಲ್ ಮತ್ತು ಇಮೇಜ್ ಮತ್ತು ಅವುಗಳ ಆಯಾಮಗಳನ್ನು ಕಂಡುಕೊಳ್ಳುವ ಕೆಲವು ವರ್ಕೇಡ್ ಪ್ರಾಬ್ಲೆಮ್ಸ್ ಗಳನ್ನು ನೋಡುತ್ತೇವೆ ಹಿಂದಿನ ಉಪನ್ಯಾಸದಲ್ಲಿ ನಾವು ಅಲ್ಲಿ ನೋಡಿದ್ದನ್ನು F X → Y ಇದಕ್ಕಿಂತ ರೇಖೀಯ ನಕ್ಷೆ ಎಂದು Ker ಮತ್ತು Im F ಇವುಗಳು Ker ಮತ್ತು Im ಗೆ ಎರಡು ವ್ಯಾಖ್ಯಾನಗಳಾಗಿವೆ ಮತ್ತು ಈ ಶ್ರೇಣಿ Im ಮತ್ತು ನಾವು Ker ನ ಆಯಾಮ ಎಂದು ವ್ಯಾಖ್ಯಾನಿಸುವ ಶೂನ್ಯತೆಯನ್ನು ಹೊರತುಪಡಿಸಿ ಏನೂ ಅಲ್ಲ ಎಂದು ನಾವು ನೋಡಿದ್ದೇವೆ ಈ ವ್ಯಾಖ್ಯಾನಗಳೊಂದಿಗೆ ನಾವು ಈಗ ಉದಾಹರಣೆಯೊಂದಿಗೆ ಇಲ್ಲಿ ಪ್ರಾರಂಭಿಸುತ್ತೇವೆ ಅಲ್ಲಿ ನಾವು ಈ ಒಂದು ರೇಖೀಯ ಮ್ಯಾಪಿಂಗ್ ಆಗಿದ್ದು ಇದನ್ನು ಈ ಸಂಬಂಧ F ನಿಂದ ವ್ಯಾಖ್ಯಾನಿಸಲಾಗಿದೆ ಈ ಅಂಶವನ್ನು ನಿಂದ ಬಂದಿರುವ ಅಂಶ ಆದ್ದರಿಂದ ಇದು ರಿಂದ ಬಂದ ಅಂಶವಾಗಿದೆ ಮತ್ತು ಇದು ರಿಂದ ಬಂದ ಅಂಶವಾಗಿದೆ ಮತ್ತು ಅದನ್ನೇ ನಾವು ಇಲ್ಲಿ ಹೇಳಿದ್ದೇವೆ ಈ F ನ್ನು ರಿಂದ ರ ಅಂಶಕ್ಕೆ ಮ್ಯಾಪ್ ಮಾಡುತ್ತದೆ ಮತ್ತು ನಾವು ಈಗ ಏನನ್ನು ಕಂಡುಹಿಡಿಯಲು ಬಯಸುತ್ತೇವೆ ನಾವು ಆಧಾರವನ್ನು ಕಂಡುಹಿಡಿಯಲು ಬಯಸುತ್ತೇವೆ ಮತ್ತು ಮೊದಲು ಮತ್ತು ನಂತರ ನ ಆಯಾಮವನ್ನು ಕಂಡುಕೊಳ್ಳುತ್ತೇವೆ ಆದ್ದರಿಂದ ಚಿತ್ರ ಯಾವುದು ಮತ್ತು ಎಂದರೇನು ಎಂಬುದನ್ನು ನಾವು ಕಂಡುಹಿಡಿಯಬೇಕು ಆದ್ದರಿಂದ ಮೊದಲು ನಾವು ಬಗ್ಗೆ ಮಾತನಾಡೋಣ ಹಿಂದಿನ ಉಪನ್ಯಾಸದಿಂದ ನಮಗೆ ತಿಳಿದಿರುವುದು ಒಮ್ಮೆ ನಾವು ವೆಕ್ಟರ್ ಸ್ಪೇಸ್ನಲ್ಲಿ ಅಂಶಗಳನ್ನು ಹೊಂದಿದ್ದರೆ x ಈ ವೆಕ್ಟರ್ ಸ್ಪೇಸ್ ಅನ್ನು ವ್ಯಾಪಿಸುತ್ತದೆ x ಉದಾಹರಣೆಗೆ ಇಲ್ಲಿ ನಾವು ಈ ಅನ್ನು ಹೊಂದಿದ್ದೇವೆ ಆದ್ದರಿಂದ ಇವುಗಳು ಪ್ರಮಾಣಿತ ಆಧಾರವೆಂದು ನಮಗೆ ತಿಳಿದಿದೆ ಏಕೆಂದರೆ ಅವುಗಳು ಕೆಲಸ ಮಾಡುವುದು ಸರಳವಾಗಿದೆ ಆದ್ದರಿಂದ ಈ ಇವುಗಳು ನಿಂದ ಪ್ರಮಾಣಿತ ಆಧಾರವಾಗಿದೆಯೇ ಎಂದು ಪ್ರಮಾಣಿತ ಆಧಾರವನ್ನು ತೆಗೆದುಕೊಳ್ಳೋಣ ಮತ್ತು ಪ್ರಮೇಯವು ನಮಗೆ ತಿಳಿದಿದೆ ಹಿಂದಿನ ಉಪನ್ಯಾಸದ ಪರಿಣಾಮವಾಗಿ ಇವುಗಳು ಈ ಗಿಂತ ಈ ಅನ್ನು ವ್ಯಾಪಿಸಿವೆ ಮತ್ತು ಇವುಗಳು 3 ರಲ್ಲಿ ವಾಹಕಗಳು ಈ ಮ್ಯಾಪಿಂಗ್ನ ಚಿತ್ರ F ಈ ನಮಗೆ ಈಗ ತಿಳಿದಿರುವುದು ಅವರು F ಚಿತ್ರವನ್ನು ವಿಸ್ತರಿಸುತ್ತಾರೆ ಆದ್ದರಿಂದ ಇದರ ಫಲಿತಾಂಶವೇನೆಂದರೆ ಈ ಚಿತ್ರವು ವ್ಯಾಪಿಸಿರುವ ವೆಕ್ಟರ್ಗಳು F ಮತ್ತು ಈಗ ಈ ಯಾವುವು ಎಂದು ಲೆಕ್ಕಾಚಾರ ಮಾಡೋಣ ಇಲ್ಲಿ vso ಕೇವಲ ಏನೂ ಅಲ್ಲ ಎಂಬುದನ್ನು ನೆನಪಿಡಿ ಆದರೆ ಈ ಸಂದರ್ಭದಲ್ಲಿ ಇವುಗಳು ರಿಂದ ಪ್ರಮಾಣಿತ ವಾಹಕಗಳು ಆದ್ದರಿಂದ ಇವುಗಳು 1000 ರಿಂದ 0100 0010 ಮತ್ತು ಈಗ 0 ಮತ್ತು ಇರುತ್ತದೆ 0001 ಆದ್ದರಿಂದ ನಾವು ಈ ಪ್ರಮಾಣಿತ ಆಧಾರವನ್ನು ರಿಂದ ಹೊಂದಿದ್ದೇವೆ ಮತ್ತು ಈಗ ನಾವು ಇಲ್ಲಿ ಈ ನಲ್ಲಿ ಅರ್ಜಿ ಸಲ್ಲಿಸಿದರೆ F ಹಾಗಾದರೆ ಏನಾಗುತ್ತದೆ ಈ ರಿಂದ ಮತ್ತು ಈ ವೆಕ್ಟರ್ಗಳಿಂದ ನಾವು ಈಗ ಅಧ್ಯಯನ ಮಾಡಿದ ಪ್ರಮೇಯದೊಂದಿಗೆ ನಮಗೆ ತಿಳಿದಿದೆ ಈ ವೆಕ್ಟರ್ಗಳು ಚಿತ್ರ F ಅನ್ನು ವ್ಯಾಪಿಸುತ್ತದೆ ಮತ್ತು ನಾವು ಏನನ್ನು ಕಂಡುಹಿಡಿಯಲು ಬಯಸುತ್ತೇವೆ ನಾವು ಚಿತ್ರ F ಎಂಬುದನ್ನು ಕಂಡುಹಿಡಿಯಲು ಬಯಸುತ್ತೇವೆ ಯಾವುದು ಆಧಾರವಾಗಿದೆ ಚಿತ್ರ F ಮತ್ತು ಚಿತ್ರದ F ಆಯಾಮಗಳು ಯಾವುವು ಆದ್ದರಿಂದ ಈ 4 ವಾಹಕಗಳು ಚಿತ್ರ ಅನ್ನು ವ್ಯಾಪಿಸುತ್ತವೆ ಎಂದು ನಮಗೆ ಈಗಾಗಲೇ ತಿಳಿದಿದೆ ಆದರೆ ಅವುಗಳು ಆಧಾರವಲ್ಲ ಏಕೆಂದರೆ ಇದು ಇದು ವಿಸ್ತರಿಸುವ ಸೆಟ್ ಮತ್ತು ವ್ಯಾಪಿಸುವ ಸೆಟ್ ಕೆಲವು ರೇಖೀಯ ಅವಲಂಬಿತ ವಾಹಕಗಳನ್ನು ಹೊಂದಿರಬಹುದು ಆದ್ದರಿಂದ ನಾವು ಈಗ ಈ ವೆಕ್ಟರ್ಗಳಿಂದ ಹೊರತೆಗೆಯಬೇಕಾದದ್ದು ನಾವು ರೇಖೀಯವಾಗಿ ಸ್ವತಂತ್ರ ವೆಕ್ಟರ್ಗಳನ್ನು ಮಾತ್ರ ಸಂಗ್ರಹಿಸಬೇಕು ಆದ್ದರಿಂದ ಈ ವಿಸ್ತರಣಾ ಸೆಟ್ನಲ್ಲಿ ನಾವು ಎಷ್ಟು ರೇಖೀಯ ಸ್ವತಂತ್ರ ವಾಹಕಗಳನ್ನು ಹೊಂದಿದ್ದೇವೆ ಎಂಬುದನ್ನು ನಾವು ಈಗ ನೋಡಬೇಕು ಮತ್ತು ಆ ರೇಖಾತ್ಮಕ ಸ್ವತಂತ್ರ ವಾಹಕಗಳ ಸಂಖ್ಯೆಯು ಚಿತ್ರದ F ಆಯಾಮವಾಗಿರುತ್ತದೆ ಮತ್ತು ಈ ಎಲ್ಲ 4 ರ ನಡುವೆ ರೇಖೀಯವಾಗಿ ಸ್ವತಂತ್ರ ವಾಹಕಗಳು F ಚಿತ್ರದ ಆಧಾರವಾಗಿರುತ್ತವೆ ಇಲ್ಲಿ ಈಗ ಇದನ್ನು ಮಾಡೋಣ ಆದ್ದರಿಂದ ಇವುಗಳು ಈಗ ಆಧಾರವಾಗಿಲ್ಲದಿರಬಹುದು ಈ ವೆಕ್ಟರ್ಗಳಲ್ಲಿ ಎಷ್ಟು ರೇಖೀಯವಾಗಿ ಸ್ವತಂತ್ರವಾಗಿವೆ ಎಂದು ನಾವು ಕಂಡುಹಿಡಿಯಬೇಕು ಹಾಗೆ ಮಾಡಲು ಈ ವೆಕ್ಟರ್ ಅನ್ನು ಹೊಂದಿದ್ದು ಇದರ ಕಾಲಮ್ಗಳು ವೆಕ್ಟರ್ಗಳನ್ನು ನೀಡಲಾಗಿದೆ ನಾವು ಈಗ ಅದನ್ನು ಈ ಸಾಲಿನಿಂದ ಕಡಿಮೆಗೊಳಿಸಿದ ಎಚೆಲಾನ್ ರೂಪಕ್ಕೆ ಕಡಿಮೆ ಮಾಡಬಹುದು ಮತ್ತು ಆ ಸಾಲಿನಿಂದ ಕಡಿಮೆಗೊಳಿಸಿದ ಎಚೆಲಾನ್ ರೂಪದಿಂದ ಯಾವ ವೆಕ್ಟರ್ಗಳು ರೇಖೀಯವಾಗಿ ಸ್ವತಂತ್ರವಾಗಿವೆ ಮತ್ತು ಯಾವ ವೆಕ್ಟರ್ಗಳು ರೇಖೀಯವಾಗಿ ಅವಲಂಬಿತವಾಗಿವೆ ಮತ್ತು ನಾವು ಅಂತಹದನ್ನು ನೋಡಿದ್ದೇವೆ ಹಿಂದಿನ ಉಪನ್ಯಾಸಗಳಲ್ಲಿ ಉದಾಹರಣೆ ಈಗ ರೇಖಾತ್ಮಕವಾಗಿ ಸ್ವತಂತ್ರ ವಾಹಕಗಳನ್ನು ಕಂಡುಹಿಡಿಯಲು ನಾವು ಏನು ಮಾಡಬಹುದು ಇಲ್ಲಿ ನಾವು ಅವುಗಳನ್ನು ಈ ಮ್ಯಾಟ್ರಿಕ್ಸ್ನಲ್ಲಿ ಕಾಲಮ್ಗಳಾಗಿ ಇರಿಸಬಹುದು ಮತ್ತು ನಂತರ ನಾವು ಅದನ್ನು ಕಡಿಮೆಗೊಳಿಸಿದ ಎಚೆಲಾನ್ ಫಾರ್ಮ್ಗೆ ಕಡಿಮೆ ಮಾಡಬಹುದು ಇಲ್ಲಿ ಕಷ್ಟವಾಗಬಾರದು ಏಕೆಂದರೆ ಮೊದಲ ಹಂತವಾಗಿ ನಾವು ಈ ಎರಡು ಅಂಶಗಳನ್ನು 0 ಗೆ ಹೊಂದಿಸುತ್ತೇವೆ ಆದ್ದರಿಂದ ಮೊದಲ ಸಾಲು ಹಾಗೆಯೇ ಇರುತ್ತದೆ ಇಲ್ಲಿ ಎರಡನೆಯದು 0 ಆಗುತ್ತದೆ ಎರಡು ಬಾರಿ ಇದು 0 ಆಗುತ್ತದೆ ಎರಡು ಬಾರಿ ಇದು ನೀಡುತ್ತದೆ 1 ಇಲ್ಲಿ ಎರಡು ಬಾರಿ 2 ಸಿಗುತ್ತದೆ ಇಲ್ಲಿ ಈಗ 1 ಸಾಲಿನ 3 ಬಾರಿ ನಾವು ಇಲ್ಲಿ ಕಳೆಯುತ್ತಿದ್ದೇವೆ ಆದ್ದರಿಂದ ಇದು 0 ಆಗುತ್ತದೆ ಇದು ಮತ್ತೆ 0 ಆಗುತ್ತದೆ ಮತ್ತು 3 ಬಾರಿ ಇದು 1 ಮತ್ತು 3 ಬಾರಿ ಇದು 2 ಆಗುತ್ತದೆ ಇದು ಈ ಸಾಲು ಕಡಿತ ಪ್ರಕ್ರಿಯೆಯ ಒಂದು ಹೆಜ್ಜೆಯಾಗಿದೆ ಮತ್ತು ಈಗ ನಾವು ಈ 0 ಅನ್ನು ಈ ಸಾಲು 2 ರ ಸಹಾಯದಿಂದ ಹೇಳುತ್ತೇವೆ ಮತ್ತು ಈಗಾಗಲೇ ನೀಡಲಾಗಿರುವ ಈ ಮ್ಯಾಟ್ರಿಕ್ಸ್ ಅನ್ನು ನಾವು ಪಡೆಯುತ್ತೇವೆ ಈ ಸಾಲನ್ನು ಕಡಿಮೆಗೊಳಿಸಿದ ಎಚೆಲಾನ್ ರೂಪವನ್ನು ನಾವು ಹೊಂದಿದ್ದೇವೆ ಮತ್ತು ಈ ಸಂದರ್ಭದಲ್ಲಿ ಈಗ ಈ ಪಿವೋಟ್ಗಳನ್ನು ನಾವು ಇಲ್ಲಿ ಕಂಡುಕೊಳ್ಳುತ್ತೇವೆ ಆದ್ದರಿಂದ ನಾವು ಇದನ್ನು ಪಿವೋಟ್ ಆಗಿ ಹೊಂದಿದ್ದೇವೆ ಮತ್ತು ಇದು ಕೂಡ ಇಲ್ಲಿ ಪಿವೋಟ್ ಆಗಿದೆ ಕೇವಲ ಎರಡು ಪಿವೋಟ್ಗಳಿವೆ ಆದ್ದರಿಂದ ಈ ಕಾಲಮ್ ಸಂಖ್ಯೆ 1 ಮತ್ತು ಕಾಲಮ್ ಸಂಖ್ಯೆ 3 ಅವರು ಪಿವೋಟ್ಗಳನ್ನು ಹೊಂದಿದ್ದಾರೆ ಆದ್ದರಿಂದ ನೇರವಾಗಿ ಮುಂದೆ ನಾವು ಇಲ್ಲಿ ಕಾಲಮ್ ಸಂಖ್ಯೆ 1 ಮತ್ತು ಕಾಲಮ್ ಸಂಖ್ಯೆ 3 ಅನ್ನು ಆಯ್ಕೆ ಮಾಡಬಹುದು ಮತ್ತು ಅವು ರೇಖೀಯವಾಗಿ ಸ್ವತಂತ್ರವಾಗಿರುತ್ತವೆ ಇಲ್ಲಿ ಈ ಕಾಲಮ್ಗೆ ಪಿವೋಟ್ ಇಲ್ಲ ಮತ್ತು ಇದರಲ್ಲಿ ಪಿವೋಟ್ ಇಲ್ಲ ಮತ್ತು ಆ ಎರಡು ಕಾಲಮ್ಗಳು ಈ ಕಾಲಮ್ ಸಂಖ್ಯೆ 1 ಮತ್ತು ಕಾಲಮ್ ನಂಬರ್ 3 ಅನ್ನು ಅವಲಂಬಿಸಿದೆ ಎಂದು ಒಬ್ಬರು ತೋರಿಸಬಹುದು ಹಾಗಾಗಿ ಇಲ್ಲಿ ರೇಖೀಯವಾಗಿ ಸ್ವತಂತ್ರ ವೆಕ್ಟರ್ಗಳನ್ನು ಕಂಡುಹಿಡಿಯಲು ಇದು ಅತ್ಯಂತ ವ್ಯವಸ್ಥಿತ ವಿಧಾನವಾಗಿದೆ ನಾವು ಈ ಕಾಲಮ್ ಸಂಖ್ಯೆ 1 ಅನ್ನು ಇಲ್ಲಿ ಪಿವೋಟ್ ಅನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ಈ ಕಾಲಮ್ ಸಂಖ್ಯೆ ಒಂದಕ್ಕೆ ಅನುಗುಣವಾಗಿದೆ ಮತ್ತು ನಾವು ಈ ಕಾಲಮ್ ಸಂಖ್ಯೆ 3 ಅನ್ನು ತೆಗೆದುಕೊಳ್ಳಬಹುದು ಮತ್ತು ಅವು ಆಧಾರವನ್ನು ರೂಪಿಸುತ್ತವೆ ಈ ಚಿತ್ರದ ಆಯಾಮವು ನಿಜವಾಗಲಿದೆ ಮತ್ತು ಈ ಎರಡು ವಾಹಕಗಳ ಆಧಾರವಾಗಿದೆ ಆದ್ದರಿಂದ 1 2 3 1 3 4 ಇವುಗಳು F ಚಿತ್ರದ ಆಧಾರವಾಗಿರುತ್ತವೆ ಮತ್ತು F ಚಿತ್ರದ ಆಯಾಮವು 2 ಆಗಿರುತ್ತದೆ ಈಗ F ನ ಕರ್ನಲ್ಗೆ ಹೋಗುವುದು ಹಾಗಾದರೆ F F x y z t 0 ನ ಕರ್ನಲ್ ಎಂದರೇನು ಈಗ ನಾವು x ನಲ್ಲಿರುವ ಅಂಶಗಳನ್ನು ಹುಡುಕುತ್ತಿದ್ದೇವೆ ಅದರ ನಕ್ಷೆಯು y ಯಲ್ಲಿ 0 ಆಗಿದೆ ಅಂದರೆ ನಾವು ಈ ಅಂಶಗಳನ್ನು ಹುಡುಕುತ್ತಿದ್ದೇವೆ x y z t ನನ್ನ ಪ್ರಕಾರ ಈ ವಾಹಕಗಳು ಅಥವಾ ಅಂತಹ ವಾಹಕಗಳು ಇದರ ಚಿತ್ರ 0 ಆಗಿದ್ದು ಈಗ ಈಗ ನಾವು ಇದನ್ನು ಹೊಂದಿರುವ ವ್ಯಾಖ್ಯಾನದಿಂದ F x y z t ಎಂದರೇನು ಎಂದು ನೋಡಲು ಇಲ್ಲಿಂದ ನಾವು ವಾಸ್ತವವಾಗಿ ಈ 3 ಸಮೀಕರಣಗಳನ್ನು ಪಡೆಯುತ್ತೇವೆ ನಾವು ಈಗ ಈ ಎಲ್ಲ ಸಮೀಕರಣಗಳನ್ನು ಪರಿಹರಿಸಲು ಬಯಸುತ್ತೇವೆ x y z t ಮತ್ತು ಈ ಸಮೀಕರಣಗಳ ಈ ಗುಣಾಂಕದ ಮ್ಯಾಟ್ರಿಕ್ಸ್ನ ಗುಣಾಂಕ ಮ್ಯಾಟ್ರಿಕ್ಸ್ನ ಶೂನ್ಯ ಸ್ಥಳವಲ್ಲದೆ ಅದು ಏನೂ ಅಲ್ಲ ಆದರೆ F ನ ಕರ್ನಲ್ ಆದ್ದರಿಂದ ಈ ಗುಣಾಂಕ ಮ್ಯಾಟ್ರಿಕ್ಸ್ ನ ಶೂನ್ಯ ಜಾಗವು F ನ ಕರ್ನಲ್ ಆಗಿರುತ್ತದೆ ಏಕೆಂದರೆ ಇಲ್ಲಿ ರಿಂದ ಈ ಎಲ್ಲಾ ವೆಕ್ಟರ್ ಗಳ F ನ ಕರ್ನಲ್ ಯಾವುದು ಅವರ ಚಿತ್ರ 0 ಅಲ್ಲ 3 ಏನು ನಾವು ಪರಿಹರಿಸಬೇಕೇ ನಾವು ಈ ರೇಖೀಯ ಸಮೀಕರಣಗಳ ವ್ಯವಸ್ಥೆಯನ್ನು ಪರಿಹರಿಸಬೇಕಾಗಿದೆ ಮತ್ತು ಎಷ್ಟು ಪರಿಹಾರಗಳಿವೆ ಅಥವಾ ಎಷ್ಟು ರೇಖೀಯ ಸ್ವತಂತ್ರ ಪರಿಹಾರಗಳಿವೆ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾವು ಏಕರೂಪದ ಸಮೀಕರಣಗಳ ಈ ವ್ಯವಸ್ಥೆಯ ಪರಿಹಾರದ ಜನರೇಟರ್ಗಳನ್ನು ಕರೆಯುತ್ತೇವೆ ಮತ್ತು ಅಲ್ಲಿಂದ ನಾವು ಕಂಡುಕೊಳ್ಳುತ್ತೇವೆ ಕರ್ನಲ್ನ ಆಯಾಮ ಯಾವುದು ಕರ್ನಲ್ನ ಆಧಾರ ಯಾವುದು ನಾವು ಅಂತಿಮವಾಗಿ ಸಮೀಕರಣಗಳ ವ್ಯವಸ್ಥೆಯನ್ನು ಪರಿಹರಿಸಬೇಕಾಗಿದೆ ಆದ್ದರಿಂದ ನಾವು ಈ ಮ್ಯಾಟ್ರಿಕ್ಸ್ ಫಾರ್ಮ್ ಅನ್ನು ಹಾಕೋಣ ದಿ ಮ್ಯಾಟ್ರಿಕ್ಸ್ ಮತ್ತೊಮ್ಮೆ ನಾವು ಮೊದಲು ಮಾಡಿದ ಕಡಿಮೆಗೊಳಿಸಿದ ಎಚೆಲಾನ್ ರೂಪಕ್ಕೆ ಪರಿವರ್ತಿಸಬೇಕಾಗಿದೆ ಮತ್ತು ಈಗ ನಾವು ಅದನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಏಕೆಂದರೆ ಇದು ಇಲ್ಲಿ ಪಿವೋಟ್ ಮತ್ತು ಇದು ಪಿವೋಟ್ ಆಗಿದೆ ಆದ್ದರಿಂದ ಈ x ಗೆ ಅನುಗುಣವಾಗಿ ಇದು y ಗೆ ಅನುರೂಪವಾಗಿದೆ ಇದು z ಗೆ ಅನುರೂಪವಾಗಿದೆ ಮತ್ತು ಇದು y ಗೆ ಸಂಬಂಧಿಸಿದೆ ಮತ್ತು ಇದು t ಗೆ ಸಂಬಂಧಿಸಿದೆ ಆದ್ದರಿಂದ ಇಲ್ಲಿ ನಾವು ಅಂಕಣಗಳನ್ನು ಹೊಂದಿದ್ದೇವೆ ಅಲ್ಲಿ ನಾವು ಪಿವೋಟ್ಗಳನ್ನು ಹೊಂದಿರುವುದಿಲ್ಲ ಆದ್ದರಿಂದ ಇವುಗಳು ನಾವು ಕರೆಯುವ ಉಚಿತ ವೇರಿಯೇಬಲ್ಗಳಾಗಿವೆ ಆದ್ದರಿಂದ ಎರಡು ಫ್ರೀ ವೇರಿಯೇಬಲ್ಗಳಿವೆ ಮತ್ತು ಅದು ಇಲ್ಲಿ ಶೂನ್ಯ ಸ್ಥಳದ ಶೂನ್ಯತೆ ಅಥವಾ ಆಯಾಮವನ್ನು ನಿಖರವಾಗಿ 2 ಎಂದು ವ್ಯಾಖ್ಯಾನಿಸುತ್ತದೆ ಆದ್ದರಿಂದ ಈ ಕರ್ನಲ್ನ ಆಯಾಮವು 2 ಆಗಿರುವುದು ಸ್ಪಷ್ಟವಾಗಿದೆ ಮತ್ತು ಅದಕ್ಕೆ ಆಧಾರವನ್ನು ನಾವು ಕಂಡುಕೊಳ್ಳಬೇಕು ನಾವು ಈಗ ಪರಿಹಾರವನ್ನು ಬರೆಯಬೇಕಾಗಿದೆ ಇದರಿಂದ ಪರಿಹಾರವನ್ನು ಬರೆಯುವುದು ಆದ್ದರಿಂದ ಮೊದಲು ನಾವು ಈ ಫ್ರೀ ವೇರಿಯೇಬಲ್ಗಳನ್ನು ಊಹಿಸುತ್ತೇವೆ ಆದ್ದರಿಂದ ಅದು y ಆಗಿತ್ತು ಮತ್ತು ಇದು ಫ್ರೀ ವೇರಿಯೇಬಲ್ಗಳಾಗಿವೆ ಆದ್ದರಿಂದ ಈ ಫ್ರೀ ವೇರಿಯೇಬಲ್zಗಳಿಗಾಗಿ ನಾವು ಕೆಲವು ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಂತರ ನಾವು ಈ ಕೆಲವು ಸಂಖ್ಯೆಯ ಅನಿಯಂತ್ರಿತ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಏಕೆಂದರೆ ನಾವು ಈ y ಮತ್ತು t ಅನ್ನು ನಾವು ಇಷ್ಟಪಡುವ ಯಾವುದನ್ನು ಉಚಿತ ವೇರಿಯೇಬಲ್ಗಳನ್ನಾಗಿ ಆಯ್ಕೆ ಮಾಡಬಹುದು ಆದ್ದರಿಂದ ನಾವು ಇದನ್ನು ಮತ್ತು ಅನ್ನು ಆಯ್ಕೆ ಮಾಡಿದ್ದೇವೆ ಮತ್ತು ನಂತರ ನಾವು ಇತರರನ್ನು ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ಉದಾಹರಣೆಗೆ z ಸಮೀಕರಣವು ಈ ಸಮೀಕರಣ z ಪ್ಲಸ್ 2 t ಸಮನಾಗಿರುತ್ತದೆ 0 ಆದ್ದರಿಂದ ಆದ್ದರಿಂದ ಅದು z ಆಗಿರುತ್ತದೆ ಮತ್ತು ಸಮೀಕರಣ ಸಂಖ್ಯೆ 1 ರಿಂದ ನಾವು ಇದನ್ನು ಪಡೆಯಬಹುದು ನಾವು ಈ t z ಮತ್ತು x ಎಲ್ಲವನ್ನು ಹೊಂದಿದ್ದೇವೆ ಮತ್ತು ಆದ್ದರಿಂದ ನಾವು ಈ ವೆಕ್ಟರ್ ರೂಪದಲ್ಲಿ x y z t ಒಂದು ಮ್ಯಾಟ್ರಿಕ್ಸ್ನಲ್ಲಿ ಬರೆಯಬಹುದು μ 1 ಇಲ್ಲಿ ಸ್ಥಿರವಾಗಿರುತ್ತದೆ ಮತ್ತು ಇದನ್ನು ನಾವು ಈಗ x x ಗೆ ಸಂಗ್ರಹಿಸಬಹುದು ಇಲ್ಲಿ y ಇದು 0 z ಗಾಗಿ ಗುಣಾಂಕ ಇದು ಮೈನಸ್ 2 ಮತ್ತು t ಇಂದ ಅದು 1 ಆದ್ದರಿಂದ ನೊಂದಿಗೆ ನಾವು ಕೂಡ ಇಲ್ಲಿ ಗುಣಾಂಕಗಳನ್ನು ಸಂಗ್ರಹಿಸಬಹುದು ಆದ್ದರಿಂದ in ತದನಂತರ ಇಲ್ಲಿ ಅಂದರೆ 1 ಮತ್ತು ಇದು ಆದ್ದರಿಂದ ಇಲ್ಲಿ 0 ಮತ್ತು ಈ t ಕೂಡ ಅನ್ನು ಹೊಂದಿಲ್ಲ ಆದ್ದರಿಂದ ಈ ಗುಣಾಂಕದೊಂದಿಗೆ 0 ಆಗಿದೆ ನಾವು ಈ x y z ಪರಿಹಾರವನ್ನು ಈ ಮತ್ತು ರ ಪ್ರಕಾರ ಬರೆದಿದ್ದೇವೆ ನಾವು ಈಗ ಆಡಬಹುದು ಮತ್ತು ಯಾವುದೇ ಮೌಲ್ಯಗಳನ್ನು ನೀಡಬಹುದುಮತ್ತು ಮತ್ತು ನಾವು ಇಲ್ಲಿ ಸಮೀಕರಣ ಮತ್ತು ಪರಿಹಾರದ ವ್ಯವಸ್ಥೆಯ ಪರಿಹಾರವನ್ನು ಉತ್ಪಾದಿಸುವುದನ್ನು ಮುಂದುವರಿಸಬಹುದು ಅದು Fನ ಕರ್ನಲ್ ಹೊರತು ಬೇರೇನೂ ಅಲ್ಲ ಆದ್ದರಿಂದ ಇಲ್ಲಿ ಇವು ಎರಡು ಜನರೇಟರ್ಗಳು ಪರಿಹಾರವನ್ನು ಉತ್ಪಾದಿಸುತ್ತವೆ ಅಥವಾ ಅವು ಪರಿಹಾರವನ್ನು ವ್ಯಾಪಿಸುತ್ತವೆ ಈ ಎರಡು ವಾಹಕಗಳು ರೇಖೀಯವಾಗಿ ಸ್ವತಂತ್ರವಾಗಿವೆ ಆದ್ದರಿಂದ ನಾವು ಈ ರೇಖೀಯ ಸ್ವತಂತ್ರ ವೆಕ್ಟರ್ ಅನ್ನು ಹೊಂದಿದ್ದೇವೆ ಅದು F ನ ಸಂಪೂರ್ಣ ಕರ್ನಲ್ ಅನ್ನು ವ್ಯಾಪಿಸಬಹುದು ಆದ್ದರಿಂದ ನೈಸರ್ಗಿಕವಾಗಿ ಈ ಎರಡು ವಾಹಕಗಳು ಆಧಾರವಾಗಿರುತ್ತವೆ ಮತ್ತು ಇಲ್ಲಿ ಈ ಆಧಾರದ ಆಯಾಮವು ಎರಡು ಆಗಿರುತ್ತದೆ ಆದ್ದರಿಂದ ಈ ಎರಡು ವಾಹಕಗಳು ಕರ್ನಲ್ F ನ ಆಧಾರವಾಗಿದೆ ಮತ್ತು ನಾವು ಕರೆಯುವ ಆಯಾಮ ಅಥವಾ ಶೂನ್ಯತೆಯು ಈಗಾಗಲೇ ಕರ್ನಲ್ನ ಆಯಾಮ ಅಥವಾ ಈ F ನ ಶೂನ್ಯತೆಯು ಈ ಫ್ರೀ ವೇರಿಯೇಬಲ್ಗಳ ಸಂಖ್ಯೆಯಿಂದಲೂ ಸ್ಪಷ್ಟವಾಗಿದೆ ಇಲ್ಲಿ ಎರಡು ಆದ್ದರಿಂದ ನಾವು ಕೇವಲ ಆಯಾಮ ಅಥವಾ ಶೂನ್ಯತೆ ಮತ್ತು ಆಧಾರವನ್ನು ಸರಳವಾಗಿ ಪಡೆಯಬಹುದು form a basis of ನಾವು ಯು 113 ವಿ 32 2 ಹೊಂದಿರುವ ಇನ್ನೊಂದು ಉದಾಹರಣೆ ಮತ್ತು ಇದನ್ನು ಎಫ್ ಯು 4111 ಮತ್ತು ಈ ರ ರೇಖೀಯ ನಕ್ಷೆ ಎಂದು ನಾವು ಊಹಿಸುತ್ತೇವೆ ಏಕೆಂದರೆ ಇದು ಈ ಅಂಶ ಈ u ಮತ್ತು v ನಿಂದ ಬರುತ್ತದೆ ಮತ್ತು ಔಟ್ಪುಟ್ ರಲ್ಲಿದೆ ಆದ್ದರಿಂದ ಈ ನಕ್ಷೆಗಳು ರಿಂದ ಗೆ ಮತ್ತು ಈಗ ಪ್ರಶ್ನೆ ಏನೆಂದರೆ w 5 4 4 y 2 1 7 ಆಗ ನಾವು ಈ F F ಅನ್ನು ಕಂಡುಕೊಳ್ಳಬಹುದು ಹೌದು ನೀಡಲಾಗಿದೆ ಮತ್ತು ನೀಡಲಾಗಿದೆ ಎಂದು ಮಾತ್ರ ನಮಗೆ ತಿಳಿದಿದೆ ಆದರೆ ಏನೆಂದು ನಾವು ಈಗ ಕಂಡುಹಿಡಿಯಲು ಬಯಸುತ್ತೇವೆ ಮತ್ತು ನಾವು ಇದನ್ನು ಕಂಡುಹಿಡಿಯಲು ಬಯಸುತ್ತೇವೆ F F ಮತ್ತು F ಒಂದು ರೇಖೀಯ ನಕ್ಷೆ ಆದ್ದರಿಂದ ಈ ಸೇರ್ಪಡೆ ಆಸ್ತಿಯ ರೇಖೀಯ ನಕ್ಷೆಯ ಬಗ್ಗೆ ನಮಗೆ ಏನು ಗೊತ್ತು ಅದು ನಾವು ಇಲ್ಲಿ ಏನು ಯೋಚಿಸಬಹುದು ಈ w ಆಗಿದ್ದರೆ ನಾವು ಈ u ಮತ್ತು v ಯಲ್ಲಿ ಬರೆಯಬಹುದು ಆದ್ದರಿಂದ ನಾವು ಇದನ್ನು 5 4 4 ವೆಕ್ಟರ್ಗಳಾದ ಮತ್ತು ಯಲ್ಲಿ ಬರೆಯಲು ಸಾಧ್ಯವಾದರೆ ನಾವು of ಏನೆಂದು ಕಂಡುಹಿಡಿಯಬಹುದು ಈ ಮತ್ತು ಯ ರೇಖೀಯ ಸಂಯೋಜನೆಯಂತೆ ನಾವು ಈ w ಅನ್ನು ಬರೆಯಲು ಸಾಧ್ಯವಾದರೆ ನಾವು F ಅನ್ನು ಕಂಡುಹಿಡಿಯಬಹುದು ಮತ್ತು ಅದೇ ರೀತಿ y ಜೊತೆಗೆ ನಾವು ಈ y ಅನ್ನು ಮತ್ತು ಯ ರೇಖೀಯ ಸಂಯೋಜನೆಯಾಗಿ ಬರೆಯಲು ಸಾಧ್ಯವಾದರೆ ನಾವು ಮಾಡಬಹುದು ಈ ರೂಪಾಂತರ F ಅನ್ನು y ಯಲ್ಲಿ ಅನ್ವಯಿಸಿ ಮತ್ತು ನಾವು u ಮತ್ತು v ಪದಗಳಲ್ಲಿ ಬರೆಯಬಹುದು ಮತ್ತು ಅದು ಈ y ನ ಚಿತ್ರವಾಗಿರುತ್ತದೆ ನಾವು ಹೇಗೆ ಬರೆಯಬಹುದು ಎಂಬುದನ್ನು ಈಗ ಪ್ರಯತ್ನಿಸೋಣ ನಾವು ಈ w ಅನ್ನು u ಮತ್ತು v ನ ರೇಖೀಯ ಸಂಯೋಜನೆಯಾಗಿ ವ್ಯಕ್ತಪಡಿಸಬಹುದು ಅಂದರೆ ನಾವು ಕೆಲವು ಸ್ಕೇಲರುಗಳಿಗೆ ಮತ್ತು ಎಂದು ಬರೆಯಬಹುದು ಮತ್ತು ಆದ್ದರಿಂದ ಹಾಗೆ ಮಾಡಲು ನಾವು ಈಗ ಈ ವರ್ಧಿತ ಮ್ಯಾಟ್ರಿಕ್ಸ್ ಅನ್ನು ಇಲ್ಲಿ ಮತ್ತು ಗಾಗಿ ಈ ಸಮೀಕರಣಗಳ ವ್ಯವಸ್ಥೆಯನ್ನು ಪರಿಹರಿಸಬೇಕಾಗಿದೆ ಆದ್ದರಿಂದ ಇಲ್ಲಿ ಆದ್ದರಿಂದ ನಾವು ಈ ಸಮೀಕರಣಗಳ ವ್ಯವಸ್ಥೆಯನ್ನು ಬರೆಯುವಾಗ ಕಾಲಮ್ನಲ್ಲಿ ಇರಿಸಲಾಗುತ್ತದೆ ಈ ರೇಖೀಯ ಸಂಯೋಜನೆಗಳಿಂದ ಇಲ್ಲಿ ಸಮೀಕರಣಗಳ ವ್ಯವಸ್ಥೆ ಇರುವವು ಆದ್ದರಿಂದ ಈ ಸಮೀಕರಣಗಳ ವ್ಯವಸ್ಥೆಯಿಂದ ನಾವು ಈ ವರ್ಧಿತ ಮ್ಯಾಟ್ರಿಕ್ಸ್ ಅನ್ನು ಬರೆಯಬಹುದು ಮತ್ತು ಈ ವರ್ಧಿತ ಮ್ಯಾಟ್ರಿಕ್ಸ್ ಅನ್ನು ಇಲ್ಲಿ ನೀಡಲಾಗಿದೆ ಈಗ ಈ ವರ್ಧಿತ ಮ್ಯಾಟ್ರಿಕ್ಸ್ನಿಂದ ನಾವು ಈ ಸಾಲು ಕಡಿಮೆಗೊಳಿಸಿದ ಫಾರ್ಮ್ಗಳನ್ನು ಪಡೆಯಬೇಕು ಆದ್ದರಿಂದ ಇದು 1 3 5 ಮತ್ತು ಇದು ಇಲ್ಲಿ ಸರಳವಾಗಿದೆ ಆದ್ದರಿಂದ ನಾವು ಅದನ್ನು ಕಳೆಯಬಹುದು ಮತ್ತು ನಂತರ ಮತ್ತಷ್ಟು ಆದ್ದರಿಂದ ನಾವು ಈ ಕಡಿಮೆಗೊಳಿಸಿದ ಫಾರ್ಮ್ ಅನ್ನು ಪಡೆಯುತ್ತೇವೆ ಮತ್ತು ಈ ಕಡಿಮೆ ರೂಪದಿಂದ ನಾವು ಈಗ ಇಲ್ಲಿ ಪಿವೋಟ್ ಇದಾಗಿದೆ ಎಂದು ಗಮನಿಸುತ್ತೇವೆ

ಈಗ ನಾವು y ಗೆ ಅದೇ ಕ್ರಮಗಳನ್ನು ಮಾಡಲು ಪ್ರಯತ್ನಿಸಿದರೆ ಈಗ y 2 1 7 ಮತ್ತು ನಾವು ಈ u ಮತ್ತು v ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾವು u ಮತ್ತು v ನ ರೇಖೀಯ ಸಂಯೋಜನೆಯಾಗಿ ವ್ಯಕ್ತಪಡಿಸಲು ಪ್ರಯತ್ನಿಸುತ್ತೇವೆ ಈ ವೈ ಮತ್ತು ಮತ್ತೊಮ್ಮೆ ನಾವು ಈ ವರ್ಧಿತ ಮ್ಯಾಟ್ರಿಕ್ಸ್ ಅನ್ನು ಪಡೆಯುತ್ತೇವೆ ಮತ್ತೊಮ್ಮೆ ನಾವು ಸಾಲು ಕಡಿಮೆ ಮಾಡಿದ ರೂಪಕ್ಕೆ ಪರಿವರ್ತಿಸುತ್ತೇವೆ ಆದ್ದರಿಂದ ನಾವು ಈಗ ಈ ಸಾಲಿನ ಕಡಿಮೆ ರೂಪವನ್ನು ಪಡೆದುಕೊಂಡಿದ್ದೇವೆ ಇಲ್ಲಿ ಸಮಸ್ಯೆಯೆಂದರೆ ಕೊನೆಯ ಕಾಲಮ್ನ ಅಸಂಗತತೆಯಾಗಿದೆ ಬಲದ ಹೆಚ್ಚಿನ ಕಾಲಮ್ ಇಲ್ಲಿ ಮುಖ್ಯ ಅಂಶವನ್ನು ಹೊಂದಿದೆ 12 ಇದು ಆಗಬಾರದು ಈ ಸಂದರ್ಭದಲ್ಲಿ ಮತ್ತು ಈಗ ಈ ಕಾರಣದಿಂದಾಗಿ ನಾವು ವ್ಯವಸ್ಥೆಯಲ್ಲಿ ಈ ಅಸಂಗತತೆಯನ್ನು ಹೊಂದಿದ್ದೇವೆ ಮತ್ತು ಇದು ಪರಿಹಾರದ ಅಸ್ತಿತ್ವಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಇಲ್ಲಿ ನಾವು ಈ ವೈ ಅನ್ನು ರೇಖೀಯ ಸಂಯೋಜನೆ ಅಥವಾ ಈ u ಮತ್ತು v ಎಂದು ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಮತ್ತು ಆದ್ದರಿಂದ ವ್ಯವಸ್ಥೆಯು ಅಸಮಂಜಸವಾಗಿದೆ ಇದು ಅಸಮಂಜಸವಾಗಿದೆ ಮತ್ತು ಇದು ನಾವು F F ಅನ್ನು ಲೆಕ್ಕಾಚಾರ ಮಾಡಲು ಸಾಧ್ಯವಿಲ್ಲದ ಕಾರಣ ಇಲ್ಲಿ ಸಾಕಾಗುವುದಿಲ್ಲ ಆದ್ದರಿಂದ ನಾವು ನೀಡಿದ ಮಾಹಿತಿಯಿಂದ ಈ ಅನ್ನು ಲೆಕ್ಕಾಚಾರ ಮಾಡಲು ಸಾಧ್ಯವಿಲ್ಲ ಇನ್ನೊಂದು ಉತ್ತಮ ಫಲಿತಾಂಶವಿದೆ ಈ ನಿಂದ T ರೇಖೀಯ ನಕ್ಷೆಯಾಗಿದ್ದರೆ ಯಾವಾಗಲೂ m cross n ಮ್ಯಾಟ್ರಿಕ್ಸ್ ಇರುತ್ತದೆ ಅಂದರೆ ಈ T x ನೀವು ಈ ಮ್ಯಾಟ್ರಿಕ್ಸ್ A ನಲ್ಲಿ ಪ್ರತಿನಿಧಿಸಬಹುದು ನೊಂದಿಗೆ ಮಾಡಿ ಏಕೆಂದರೆ ಮ್ಯಾಟ್ರಿಕ್ಸ್ನೊಂದಿಗೆ ಕೆಲಸ ಮಾಡುವುದು ತುಂಬಾ ಸುಲಭ ಮತ್ತು ನಮಗೆ ಅನೇಕ ಕಾರ್ಯಾಚರಣೆಗಳು ಮತ್ತು ಮ್ಯಾಟ್ರಿಕ್ಸ್ನ ಇತರ ಗುಣಲಕ್ಷಣಗಳು ತಿಳಿದಿವೆ ಆದ್ದರಿಂದ ಮ್ಯಾಟ್ರಿಕ್ಸ್ ರೂಪದಲ್ಲಿ ನೀಡದ ರೇಖೀಯ ನಕ್ಷೆಯೊಂದಿಗೆ ಕೆಲಸ ಮಾಡುವ ವೇಗದಲ್ಲಿ ಮ್ಯಾಟ್ರಿಕ್ಸ್ ರೂಪವನ್ನು ಹೊಂದಿರುವುದು ಉತ್ತಮ ಮತ್ತು ನಂತರ ನಾವು ಮ್ಯಾಟ್ರಿಕ್ಸ್ನೊಂದಿಗೆ ಕೆಲಸ ಮಾಡಬಹುದು ನಾವು ಈ ನಕ್ಷೆಯಲ್ಲಿ ನಮಗೆ ಬೇಕಾದುದನ್ನು ಮಾಡಬಹುದು ಇಲ್ಲಿ ಮ್ಯಾಟ್ರಿಕ್ಸ್ A ಒಂದು ಪುರಾವೆ ಇಲ್ಲಿ ತುಂಬಾ ಸರಳವಾಗಿದೆ ನಾವು

ಈ ವೆಕ್ಟರ್ ಸ್ಪೇಸ್ ನಿಂದ ಇವು ಪ್ರಮಾಣಿತ ಆಧಾರವಾಗಿದೆ ಮತ್ತು ಈ T ಈಗ ನಲ್ಲಿರುವ ಯಾವುದೇ x ಗೆ ಆದ್ದರಿಂದ ನಾವು ಈ x ನಿಂದ R ನಿಂದ ತೆಗೆದುಕೊಳ್ಳುವ ಯಾವುದೇ ವೆಕ್ಟರ್ n ನಾವು ಏನು ಮಾಡಬಹುದು ಏಕೆಂದರೆ ಇವುಗಳು ಇಲ್ಲಿ ಆಧಾರವಾಗಿವೆ ಇವುಗಳು ಈ x ಅನ್ನು ಈ ಆಧಾರದ ರೂಪದಲ್ಲಿ ಪ್ರತಿನಿಧಿಸಬಹುದು ಅಂದರೆ ಈ this ಆದ್ದರಿಂದ x 1 x 2 x 3 x n ಗಳು ಈ x ವೆಕ್ಟರ್ನ ಘಟಕಗಳಾಗಿವೆ ಆದ್ದರಿಂದ ನಾವು ಈ ಪ್ರಮಾಣಿತ ಆಧಾರದ ಸಹಾಯದಿಂದ ಈ x ಅನ್ನು ಅಥವಾ ಸಂಕ್ಷಿಪ್ತವಾಗಿ ನಾವು ಎಂದು ಸಂಕಲನದ ರೂಪದಲ್ಲಿ ಬರೆಯಬಹುದು ನಲ್ಲಿ ಸಾಮಾನ್ಯ ಅಂಶವಾಗಿರುವ ಈ x ನಾವು ಆ ಪ್ರಮಾಣಿತ ಆಧಾರದ ರೇಖೀಯ ಸಂಯೋಜನೆಯಾಗಿ ಪ್ರತಿನಿಧಿಸಿದ್ದೇವೆ ಮತ್ತು ಈಗ ನಾವು ಈ T ಅನ್ನು ಅನ್ವಯಿಸಿದರೆ T ಯ ರೇಖೀಯತೆಯು ಮತ್ತು ಮೂಲಭೂತವಾಗಿ ನಾವು ತೆಗೆದುಕೊಳ್ಳಬಹುದು ನಾವು ಈ Ti ಗಳ ಮೇಲೆ ಸಲ್ಲಿಸಬಹುದು ಆದ್ದರಿಂದ ನಾವು ಇದನ್ನು ಹೊಂದಿದ್ದೇವೆ ಇಲ್ಲಿ ರೇಖೀಯತೆಯಿಂದಾಗಿ ಇದು ಆಗಿರುತ್ತದೆ ಆದ್ದರಿಂದ ಅದು ಇಲ್ಲಿ ಸಂಬಂಧವಾಗಿರುತ್ತದೆ ಮತ್ತು ನಾವು ಈಗ A ಅನ್ನು ಹೇಗೆ ವ್ಯಾಖ್ಯಾನಿಸುತ್ತೇವೆ ಅದು ಈ ನಕ್ಷೆ T ಗೆ ನಿಖರವಾಗಿ ಅನುಗುಣವಾಗಿರುತ್ತದೆ ಅಥವಾ ಅಲ್ಲಿ ಈ ನಕ್ಷೆ T ಯಂತೆ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ A ಈಗ ನಾವು ಈ ವೆಕ್ಟರ್ಗಳ ಕಾಲಮ್ಗಳನ್ನು ಇಲ್ಲಿ ವ್ಯಾಖ್ಯಾನಿಸಬಹುದು ಇಲ್ಲಿ ಆದ್ದರಿಂದ ಈ ಅಂಕಣಗಳನ್ನು ನಾವು ಈ ಮ್ಯಾಟ್ರಿಕ್ಸ್ A ಗೆ ಹಾಕಿದರೆ ಈ Ax ನಿಖರವಾಗಿ T ಆಗಿರುವ ಈ ಉತ್ಪನ್ನವಲ್ಲದೆ ಬೇರೇನೂ ಆಗಿರುವುದಿಲ್ಲ ಈ ಮ್ಯಾಟ್ರಿಕ್ಸ್ ಉತ್ಪನ್ನದ ಈ ವ್ಯಾಖ್ಯಾನದಿಂದ ನೀವು ಹಲವಾರು ಬಾರಿ ನೋಡಿದ್ದನ್ನು ನೀವು ನೆನಪಿಸಿಕೊಂಡರೆ ಆದ್ದರಿಂದ ಇದು ಏನೂ ಅಲ್ಲ ಆದರೆ ಇದು ಕಾಲಮ್ 1 ಅಥವಾ ಈ ಗೆ ಗುಣಿಸಲ್ಪಡುತ್ತದೆ ಕಾಲಮ್ 2 ಅನ್ನು ಗೆ ಗುಣಿಸಲಾಗುತ್ತದೆ ಮತ್ತು ಹೀಗೆ ಕಾಲಮ್ n ಅನ್ನು ಗೆ ಗುಣಿಸಲಾಗುತ್ತದೆ ಅದು ಮ್ಯಾಟ್ರಿಕ್ಸ್ ವೆಕ್ಟರ್ ಉತ್ಪನ್ನವನ್ನು ನೋಡುವ ಇನ್ನೊಂದು ವಿಧಾನವಾಗಿದೆ ಮತ್ತು ಇಲ್ಲಿ ನಾವು ಈ ಅನ್ನು ಈ ವೆಕ್ಟರ್ ನಿಂದ ಗುಣಿಸಿದ ಕಲ್ಪನೆಯನ್ನು ಬಳಸಿದ್ದೇವೆ ಆದ್ದರಿಂದ ನಾವು ನಮ್ಮ ಮ್ಯಾಟ್ರಿಕ್ಸ್ನಲ್ಲಿ ಮೊದಲ ಕಾಲಮ್ ಅನ್ನು ಇರಿಸಿದರೆ ಮತ್ತು ಅದೇ ರೀತಿ ಈ ಮತ್ತು ನಂತರ ಈ ಅನ್ನು ಮ್ಯಾಟ್ರಿಕ್ಸ್ ಎರಡನೇ ಕಾಲಮ್ನಲ್ಲಿ ಇರಿಸಲಾಗಿದೆ ಆದ್ದರಿಂದ ಇಲ್ಲಿರುವ ಈ ಉತ್ಪನ್ನವು ನಿಖರವಾಗಿ Ax ಆಗಿರುತ್ತದೆ ಅದು T ಹೊರತುಪಡಿಸಿ ಬೇರೇನೂ ಅಲ್ಲ ಈ ಸರಳ ಕಲ್ಪನೆಯಿಂದ ನಾವು ನೋಡಿದ ಯಾವುದೇ ರೇಖೀಯ ನಕ್ಷೆಯು ನ ಅಂಶಗಳನ್ನು ಮ್ಯಾಪ್ ಮಾಡುತ್ತದೆ ಇಲ್ಲಿ ಈ T ನಕ್ಷೆಗೆ ಅನುಗುಣವಾಗಿ ನಾವು ಮ್ಯಾಟ್ರಿಕ್ಸ್ ಅನ್ನು ಹೊಂದಬಹುದು ನಾವು ಈ M ಕ್ರಾಸ್ n ನ ಮ್ಯಾಟ್ರಿಕ್ಸ್ ಅನ್ನು ಹೊಂದಬಹುದು ಮತ್ತು ಯಾರ ಕಾಲಮ್ಗಳನ್ನು ನಾವು ಸುಲಭವಾಗಿ ಈ ಗಳ ಸಹಾಯದಿಂದ ಲೆಕ್ಕ ಹಾಕಬಹುದು ಮತ್ತು ಇದು ನಿಖರವಾಗಿ ನಿಂದ ನೀಡಲಾದ ನಕ್ಷೆಯನ್ನು ನೀಡುತ್ತದೆ ಇಲ್ಲಿ ಕೆಲವು ಉದಾಹರಣೆಗಳನ್ನು ತ್ವರಿತವಾಗಿ ನೋಡೋಣ ಆದ್ದರಿಂದ ನಾವು ಈಗಾಗಲೇ ಚರ್ಚಿಸಿದ ಒಂದು ಉದಾಹರಣೆ ಇದು ಆದ್ದರಿಂದ ಈ ಅನ್ನು ಎಂದು ನೀಡಲಾಗಿದೆ ಆದ್ದರಿಂದ ಇದು ರಿಂದ ಒಂದು ಅಂಶವಾಗಿದೆ ಮತ್ತು ನಂತರ ನಾವು ಈ ಅಂಶ ಅನ್ನು ಪಡೆಯುತ್ತಿದ್ದೇವೆ ಆದ್ದರಿಂದ ಈಗ ಈ ಅನುಗುಣವಾದ ಮ್ಯಾಟ್ರಿಕ್ಸ್ A ಅನ್ನು ಹೇಗೆ ಪಡೆಯುವುದು ನಾವು ಈ T e 1 ಅನ್ನು ಲೆಕ್ಕಾಚಾರ ಮಾಡುತ್ತೇವೆ ಎಂಬುದು ಇದರ ಕಲ್ಪನೆ ಆದ್ದರಿಂದ ಎಂದರೆ ಇಲ್ಲಿ 1 ಮತ್ತು 0 ಹೊರತು ಬೇರೇನೂ ಅಲ್ಲ ನಾವು T e 2 35 3 ಅನ್ನು ಪಡೆಯಬಹುದು ಆದ್ದರಿಂದ ಇದು ಎರಡನೇ ಅಂಶವಾಗಿದೆ ತದನಂತರ ಈ ಮ್ಯಾಟ್ರಿಕ್ಸ್ A ಯ ಎರಡನೇ ಕಾಲಮ್ ಅನ್ನು ಹೊಂದಿದೆ ಮತ್ತು ಈ Tx ಇಲ್ಲಿ ನೀಡಲಾದ ರೇಖೀಯ ನಕ್ಷೆಯನ್ನು ಇಲ್ಲಿ ಈ ರೀತಿಯಲ್ಲಿ ವ್ಯಾಖ್ಯಾನಿಸಲಾಗಿದೆ ಎಂದು ನಾವು ಗಮನಿಸಬಹುದು A ಮತ್ತು ಈ ನ ಈ ಅಂಶ ಎಂದು ವ್ಯಾಖ್ಯಾನಿಸಲಾಗಿದೆ ಏಕೆಂದರೆ ಇದು ಈ xy ಗೆ ನಮಗೆ ನಿಖರವಾಗಿ ಈ ರೇಖೀಯ ನಕ್ಷೆಯನ್ನು ನೀಡುತ್ತದೆ ಏಕೆಂದರೆ ನಾವು ಇದನ್ನು x y ಯೊಂದಿಗೆ ಗುಣಿಸಿದರೆ ಆದ್ದರಿಂದ ಇಲ್ಲಿ ನಾವು ಮತ್ತು ಈ x y ನೊಂದಿಗೆ ನಾವು ಇಲ್ಲಿ 2x3y ಅನ್ನು ಪಡೆಯುತ್ತೇವೆ ಎರಡನೇ ಘಟಕ x5y ನಂತರ ನಮಗೆ 4x 3y ಇದೆ ಈ T x y 2x3y x5y 4x 3y ಸಹಾಯದಿಂದ ಅಲ್ಲಿ ವ್ಯಾಖ್ಯಾನಿಸಲಾದ ಅದೇ ಮ್ಯಾಪಿಂಗ್ ಅನ್ನು ನಾವು ಪಡೆಯುತ್ತಿದ್ದೇವೆ ಆದ್ದರಿಂದ ಈ ಮ್ಯಾಟ್ರಿಕ್ಸ್ A ಸಹಾಯದಿಂದ ನಾವು ನೀಡಿದ ರೇಖೀಯ ನಕ್ಷೆಯನ್ನು ನಾವು ವ್ಯಾಖ್ಯಾನಿಸಿದ್ದೇವೆ ಇನ್ನೊಂದು ಉದಾಹರಣೆ ನಾವು ಇಲ್ಲಿ ತ್ವರಿತವಾಗಿ ನೋಡಬಹುದು ಈ ಇದನ್ನು ಇಲ್ಲಿ ಈ ಅಂಶದಿಂದ ರಿಂದ ನೀಡಲಾಗಿದೆ ಮತ್ತು ನಂತರ ಇಲ್ಲಿಯೂ ನಾವು ಈ ಅಂಶವನ್ನು ಇದು ಮೊದಲ ಘಟಕವಾಗಿದೆ ನಂತರ ನಾವು ಈ ಮೊದಲ ಘಟಕವನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು ಎರಡನೇ ಘಟಕವನ್ನು ಹೊಂದಿದ್ದೇವೆ ನಮ್ಮಲ್ಲಿ ಮೂರನೇ ಅಂಶವಿದೆ ಆದ್ದರಿಂದ ಇದು ಅನ್ನು ಈ ಗೆ ನಕ್ಷೆ ಮಾಡುತ್ತದೆ ಮತ್ತು ಇಲ್ಲಿ ನಾವು ಮತ್ತೆ ಬಳಸಬಹುದಾದ ಅದೇ ಕಲ್ಪನೆಯನ್ನು ನಾವು ಈ ಮೊದಲು ಬಳಸಿದ್ದೇವೆ ಈ ಮ್ಯಾಟ್ರಿಕ್ಸ್ ಮತ್ತು ಈ ರೇಖೀಯ ನಕ್ಷೆಯನ್ನು ಈ ರೇಖಾತ್ಮಕ ನಕ್ಷೆಯನ್ನು ಈ ಮ್ಯಾಟ್ರಿಕ್ಸ್ ವೆಕ್ಟರ್ ಉತ್ಪನ್ನ ಎಂದು ವ್ಯಾಖ್ಯಾನಿಸುತ್ತದೆ ಆದ್ದರಿಂದ ಮತ್ತೊಮ್ಮೆ ಮಾತೃಕೆಗಳೊಂದಿಗೆ ಕೆಲಸ ಮಾಡುವುದು ತುಂಬಾ ಸುಲಭ ಆದ್ದರಿಂದ ಇದು ನಾವು ಮಾಡಬಹುದಾದ ಒಂದು ಮಾರ್ಗವಾಗಿದೆ ಅಲ್ಲಿ ನಾವು ಈ ಮ್ಯಾಟ್ರಿಕ್ಗಳ ಸಹಾಯದಿಂದ ರೇಖೀಯ ನಕ್ಷೆಯನ್ನು ಪ್ರತಿನಿಧಿಸಬಹುದು ಇದರೊಂದಿಗೆ ರೇಖೀಯ ನಕ್ಷೆಯಿಂದ ನಾವು ಕೆಲವು ಉದಾಹರಣೆಗಳನ್ನು ಮಾಡಿದ್ದೇವೆ ಅಲ್ಲಿ ನಾವು ಕರ್ನಲ್ F ಅನ್ನು ಕರ್ನಲ್ F ನ ಆಯಾಮ ಹಾಗೂ ಚಿತ್ರ F ಮತ್ತು ಅದರ ಆಯಾಮವನ್ನು ಲೆಕ್ಕ ಹಾಕಿದ್ದೇವೆ

Ker Im ಇದಲ್ಲದೆ ರೇಖೀಯ ನಕ್ಷೆಗಳನ್ನು ಹೇಗೆ ವ್ಯಾಖ್ಯಾನಿಸುವುದು ಎಂಬುದನ್ನು ನಾವು ಮ್ಯಾಟ್ರಿಕ್ಸ್ ಬಳಸಿ ನೋಡಿದ್ದೇವೆ ರೇಖೀಯ ನಕ್ಷೆ ಅಂಶಗಳು ಇದ್ದಾಗಲೆಲ್ಲಾ ನಾವು ಯಾವಾಗಲೂ ನಂತೆ ಕೆಲಸ ಮಾಡುವ ಅನುಗುಣವಾದ ಮ್ಯಾಟ್ರಿಕ್ಸ್ A ಅನ್ನು ವ್ಯಾಖ್ಯಾನಿಸಬಹುದು ಆದ್ದರಿಂದ ಮೆಟ್ರಿಕ್ಸ್ನೊಂದಿಗೆ ವರ್ಕ್ ಮಾಡುವುದು ತುಂಬಾ ಸುಲಭ ಎಂದು ನಾನು ಮೊದಲೇ ಹೇಳಿದಂತೆ ಅದು ತುಂಬಾ ಉಪಯುಕ್ತವಾಗಿದೆ ಉಪನ್ಯಾಸಗಳನ್ನು ತಯಾರಿಸಲು ನಾವು ಬಳಸಿದ ಉಲ್ಲೇಖಗಳು ಇಲ್ಲಿವೆ